ಹಾಯ್ ಓದುಗರೇ ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ಎನ್ ಮೂಕ್ ಕೋರ್ಸನ ಎರಡನೇ ವಾರದ ಕೊನೆಯ ಉಪನ್ಯಾಸಕ್ಕೆ ಮತ್ತೆ ಸ್ವಾಗತ ಈ ವಾರದಲ್ಲಿ ನೀವು ನೋಡಿದ ಹಾಗೆ ನಾನು ಮೊದಲ ಪ್ರಮುಖ ಭಾಗವನ್ನು ಸಂಘರ್ಷ ಪರಿಹಾರದ ಮೇಲೆ ಮತ್ತು ಎರಡನೆಯದು ಮುಕ್ತಾಯದ ಭಾಗವನ್ನು ನಿಮ್ಮ ಒತ್ತಡವನ್ನು ನಿರ್ವಹಿಸುವ ಬಗ್ಗೆ ಕೇಂದ್ರೀಕರಿಸುತ್ತಿದ್ದೇನೆ ಈಗ ಈ ಉಪನ್ಯಾಸದಲ್ಲಿ ವಿಶೇಷವಾಗಿ ನಿಮ್ಮ ಒತ್ತಡವನ್ನು ಹೇಗೆ ನಿಯಂತ್ರಿಸಬಹುದು ಎಂಬುದನ್ನು ನಾವು ನೋಡಲಿದ್ದೇವೆ ಹಾಗಾದರೆ ನಾವು ಒತ್ತಡದಿಂದ ಹೇಗೆ ಅತ್ಯುತ್ತಮವಾಗಿ ಹೊರಬರಬಹುದು ಹಿಂದಿನ ಉಪನ್ಯಾಸದಲ್ಲಿ ನಾನು ಏನು ಮಾಡಿದ್ದೇನೆ ಎಂಬುದರ ತ್ವರಿತ ಪುನರಾವರ್ತನೆ ಮಾಡೋಣ ಹಿಂದಿನ ಉಪನ್ಯಾಸದಲ್ಲಿ ನಾನು ಒತ್ತಡದ ಬಗ್ಗೆ ಸ್ವಯಂ ಜಾಗೃತಿ ಮೂಡಿಸಲು ಪ್ರಯತ್ನಿಸಿದ್ದೇನೆ ಒತ್ತಡವು ವಾಸ್ತವವಾಗಿ ಸನ್ನಿವೇಶದ ಬೇಡಿಕೆ ಮತ್ತು ವೈಯಕ್ತಿಕ ಪೂರೈಕೆಯ ನಡುವಿನ ಅಸಮತೋಲನವಲ್ಲದೆ ಬೇರೇನೂ ಅಲ್ಲ ಎಂದು ನಾನು ನಿಮಗೆ ಹೇಳಲು ಪ್ರಯತ್ನಿಸಿದ್ದೇನೆ ಇದು ವಾಸ್ತವವಾಗಿ ಬೇಡಿಕೆ ಮತ್ತು ಪೂರೈಕೆಯ ಅರ್ಥಶಾಸ್ತ್ರ ಸಮಸ್ಯೆಯಾಗಿದೆ ಇದು ಹೆಚ್ಚು ಬೇಡಿಕೆಯ ಪರಿಸ್ಥಿತಿಯಾಗಿದ್ದು ನಂತರ ಪೂರೈಕೆಯು ನಿರೀಕ್ಷೆಗಳನ್ನು ಪೂರೈಸಲು ಸಾಧ್ಯವಾಗುವುದಿಲ್ಲ ಬೇಡಿಕೆಯನ್ನು ಪೂರೈಸಲು ಸಾಧ್ಯವಾಗುವುದಿಲ್ಲ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಅಂದರೆ ಯಾರು ಒತ್ತಡಕ್ಕೆ ಒಳಗಾಗುತ್ತಾರೆ ಮನುಷ್ಯರು ಮಾತ್ರ ಒತ್ತಡಕ್ಕೆ ಒಳಗಾಗುತ್ತಾರೆಯೇ ಇಲ್ಲ ಇದು ಎಲ್ಲಾ ಜೀವಿಗಳು ಒತ್ತಡಕ್ಕೆ ಒಳಗಾಗುವಂತಿದೆ ಎಂದು ನಾವು ಚರ್ಚಿಸಿದೆವು ತದನಂತರ ಒತ್ತಡಕ್ಕೆ ಒಳಗಾಗದ ಕೆಲವು ವಿಶೇಷ ರೀತಿಯ ಜನರಿದ್ದಾರೆಯೇ ಅದಕ್ಕೂ ನಾನು ಆ ರೀತಿ ಇಲ್ಲ ಎಂದು ಹೇಳಿದೆ ನೀವು ಮನುಷ್ಯರಾಗಿದ್ದರೆ ನೀವು ಒತ್ತಡಕ್ಕೆ ಒಳಗಾಗುತ್ತೀರಿ ನೀವು ವಿಶೇಷವಾಗಿದ್ದರೂ ಸಹ ನೀವು ಸಾಧಿಸುವ ರೀತಿಯವರಾಗಿರಲಿ ನೀವು ಹಿಂದುಳಿದ ರೀತಿಯವರಾಗಿರಲಿ ಅಥವಾ ನೀವು ಟೈಪ್ ಎ ಟೈಪ್ ಬಿ ಅಥವಾ ಟೈಪ್ ಎಬಿ ವ್ಯಕ್ತಿತ್ವ ಹೊಂದಿದ್ದರೂ ಸಹ ನೀವು ಒತ್ತಡಕ್ಕೆ ಒಳಗಾಗುತ್ತೀರಿ ನೀವು ಒತ್ತಡಕ್ಕೆ ಒಳಗಾಗದ ಏಕೈಕ ಸಮಯವೆಂದರೆ ನೀವು ನಿಮ್ಮ ಶವಪೆಟ್ಟಿಗೆಯಲ್ಲಿ ಮಲಗಿರುವ ಸಮಯ ಅಂದರೆ ಸತ್ತು ಹೋದಾಗ ಆದ್ದರಿಂದ ನೀವು ನಿಮ್ಮ ದೈಹಿಕ ಮಾನಸಿಕ ಅಥವಾ ಭಾವನಾತ್ಮಕ ಒತ್ತಡವನ್ನು ಪಡೆಯದ ಸಮಯ ಅದು ಈಗ ಈ ದೈಹಿಕ ಒತ್ತಡ ಎಂದರೇನು ಮತ್ತು ಮಾನಸಿಕ ಮತ್ತು ಭಾವನಾತ್ಮಕ ಒತ್ತಡ ಎಂದರೇನು ಎಂದು ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳಬೇಕು ದೈಹಿಕ ಒತ್ತಡವು ವಿಶೇಷವಾಗಿ ನಿಮ್ಮ ದೇಹದ ಮೇಲೆ ಪರಿಣಾಮ ಬೀರುವ ಸಂಗತಿಯಾಗಿದೆ ಉದಾಹರಣೆಗೆ ನಿಮ್ಮ ಕೆಲಸಗಾರ ಮತ್ತು ನಂತರ ದಿನಗೂಲಿ ಕೆಲಸಗಾರನ ಪ್ರಕರಣವನ್ನು ತೆಗೆದುಕೊಳ್ಳಿ ಅಂದರೆ ನಿರ್ಮಾಣ ಸ್ಥಳದಲ್ಲಿ ಕೆಲಸ ಮಾಡುವವರು ಅವರು ಐದು ಇಟ್ಟಿಗೆಗಳನ್ನು ಒಯ್ಯಬೇಕು ಸರಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಈಗ ಮೇಲ್ವಿಚಾರಕನು ಕೆಲಸವನ್ನು ಹೆಚ್ಚು ವೇಗವಾಗಿ ಮಾಡಲು ಬಯಸುತ್ತಾನೆ ಆದ್ದರಿಂದ ನಾನು ನಿಮಗೆ ಹೆಚ್ಚು ಹಣ ನೀಡುತ್ತೇನೆ ಎಂದು ಹೇಳುತ್ತಾನೆ ಆದರೆ ನೀವು ಹತ್ತುಇಟ್ಟಿಗೆಗಳನ್ನು ಕೊಂಡೊಯ್ಯಬೇಕೆಂದು ನಾನು ಬಯಸುತ್ತೇನೆ ಈಗ ಅವನು ಎಂಟು ಒಂಬತ್ತನ್ನು ಹೊತ್ತೊಯ್ಯಲು ಪ್ರಯತ್ನಿಸುತ್ತಾನೆ ಮತ್ತು ಅವನು ಹತ್ತನ್ನು ಹೊತ್ತೊಯ್ಯುವಾಗ ಅದು ದೇಹವನ್ನು ತುಂಬಾ ಆಯಾಸಗೊಳಿಸುತ್ತದೆ ಅಲ್ಲಿ ಕುತ್ತಿಗೆಗೆ ಎಷ್ಟು ನೋವು ಇದೆ ದೇಹದಲ್ಲಿಯೇ ಎಷ್ಟು ನೋವು ಇದೆ ಈಗ ಅವನಿಗೆ ಅದನ್ನು ಮಾಡಲು ಸಾಧ್ಯವಾಗುತ್ತದೆಯೇ ಪ್ರತಿ ದಿನ ಕನಿಷ್ಠ ಮೂವತ್ತು ಸುತ್ತುಗಳ ಅಗತ್ಯವಿದೆ ಆತ ಇಪ್ಪತ್ತಕ್ಕಿಂತ ಹೆಚ್ಚು ತಡೆಯಬಹುದೇ ಹಾಗಾದರೆ ಆತನಿಗೆ ಅದನ್ನು ಮಾಡಲು ಸಾಧ್ಯವಾಗುತ್ತದೆಯೇ ಇದು ಅವನಿಗೆ ದೈಹಿಕ ಒತ್ತಡವನ್ನುಂಟುಮಾಡುತ್ತದೆ ಭಾವನಾತ್ಮಕ ಒತ್ತಡಃ ಸರಳ ಮಟ್ಟದಲ್ಲಿ ಹೇಳೋದಾದರೆ ನಿಮ್ಮ ಕೋಣೆಯ ಪಾಲುದಾರರು ನಿಮ್ಮೊಂದಿಗೆ ಮಾತನಾಡುವುದನ್ನು ನಿಲ್ಲಿಸಿದ್ದಾರೆ ನಿಮ್ಮ ಹುಟ್ಟುಹಬ್ಬದಂದು ನಿಮ್ಮ ಆಪ್ತ ಸ್ನೇಹಿತರು ನಿಮಗೆ ಶುಭಾಶಯ ಕೋರಿಲ್ಲ ಈಗ ನಿಮಗೆ ಸ್ವಲ್ಪ ನೋವುಂಟುಮಾಡುವ ಈ ರೀತಿಯ ಯಾವುದೇ ಸೌಮ್ಯವಾದ ವಿಷಯಗಳು ನಿಮಗೆ ಸ್ವಲ್ಪ ಒತ್ತಡವನ್ನು ನೀಡಬಹುದು ಬೇರೆಯವರು ನಿಮ್ಮೊಂದಿಗೆ ಮಾತನಾಡುತ್ತಾರೋ ಇಲ್ಲವೋ ಬೇರ್ಪಟ್ಟಾಗ ಅಥವಾ ಸಂಬಂಧದಲ್ಲಿ ಬಿರುಕು ಬಿದ್ದಾಗ ನಿಮಗೆ ಭಾವನಾತ್ಮಕವಾಗಿ ತೀವ್ರ ತೊಂದರೆ ಉಂಟಾಗಬಹುದು ವಿಚ್ಛೇದನದಂತಹ ಸನ್ನಿವೇಶಗಳು ಈ ವ್ಯಕ್ತಿಯು ಯಾವಾಗಲೂ ನಿಮ್ಮೊಂದಿಗೆ ಭಾವನಾತ್ಮಕ ಸಂಬಂಧದಯಲ್ಲಿರುತ್ತಾನೆ ಎಂದು ನೀವು ಭಾವಿಸಿದಂತಹ ಸನ್ನಿವೇಶಗಳು ಈ ವ್ಯಕ್ತಿಯು ನಿಮ್ಮನ್ನು ಮದುವೆಯಾಗಲಿದ್ದಾನೆ ಎಂದು ನೀವು ಭಾವಿಸಿದ್ದೀರಿ ಆದರೆ ನಂತರ ಈ ವ್ಯಕ್ತಿಯು ಬಂದು ಅವನು ಅಥವಾ ಅವಳು ಬೇರೊಬ್ಬರನ್ನು ಮದುವೆಯಾಗಲು ಹೊರಟಿದ್ದಾರೆ ಎಂದು ನಿಮಗೆ ಹೇಳುತ್ತಾರೆ ಆದ್ದರಿಂದ ಇದು ನಿಮಗೆ ಆಳವಾದ ಭಾವನಾತ್ಮಕ ಪರಿಸ್ಥಿತಿಯನ್ನು ಉಂಟುಮಾಡಬಹುದು ತದನಂತರ ನೀವು ಮಾನಸಿಕ ಮಟ್ಟದಲ್ಲಿ ಒತ್ತಡವನ್ನು ತೆಗೆದುಕೊಳ್ಳುವ ಈ ಮಾನಸಿಕ ಒತ್ತಡವೂ ಇದೆ ಉದಾಹರಣೆಗೆ ಗಡುವಿಗೆ ಸಂಬಂಧಿಸಿದಂತೆ ನಿಮಗೆ ಕಡಿಮೆ ಸಮಯವಿರುತ್ತದೆ ಮತ್ತು ನಂತರ ಮಾನಸಿಕವಾಗಿ ನಿಮಗೆ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ ಎಂದು ನೀವು ಗ್ರಹಿಸುತ್ತೀರಿ ಭಾವನಾತ್ಮಕವಾಗಿ ನಿಮಗೆ ಸಾಧ್ಯವಾಗುವುದಿಲ್ಲ ಎಂದು ನೀವು ಅರ್ಥಮಾಡಿಕೊಳ್ಳುತ್ತೀರಿ ನಿಮ್ಮ ದೇಹವು ಕೆಲಸವನ್ನು ಮಾಡುವಂತೆ ಮಾಡಲು ನಿಮಗೆ ಸಾಧ್ಯವಾಗುವುದಿಲ್ಲ ನಿಮ್ಮ ಮನಸ್ಸು ಸ್ವತಃ ಸೃಜನಾತ್ಮಕವಾಗಿ ಯೋಚಿಸುವುದಿಲ್ಲ ತದನಂತರ ಮಾನಸಿಕವಾಗಿ ಕೆಲವೊಮ್ಮೆ ನೀವು ಕೆಲವು ರೀತಿಯ ಬೆದರಿಕೆಯ ಗ್ರಹಿಕೆಯನ್ನು ಪಡೆಯುತ್ತೀರಿ ನೀವು ಬಾಸ್ ನಿಮ್ಮನ್ನು ಕೆಲಸದಿಂದ ತೆಗೆದುಹಾಕುತ್ತಾನೆ ಎಂದು ಯೋಚಿಸುತ್ತೀರಿ ನಿಮ್ಮನ್ನು ಗದರಿಸಲಾಗುತ್ತದೆ ಎಂದು ನೀವು ಭಾವಿಸುತ್ತೀರಿ ಮತ್ತು ನೀವು ಬಡ್ತಿ ಪಡೆಯುವುದಿಲ್ಲ ನೀವು ಸಾರ್ವಜನಿಕವಾಗಿ ಅವಮಾನದ ಭಯವನ್ನು ಅನುಭವಿಸುತ್ತೀರಿ ಆದ್ದರಿಂದ ನಿಮಗೆ ಮಾನಸಿಕ ಅಪಾಯವಿದೆ ಆದರೆ ಒತ್ತಡವನ್ನು ದೈಹಿಕ ಮಾನಸಿಕ ಭಾವನಾತ್ಮಕವಾಗಿ ಬೇರ್ಪಡಿಸಲಾಗದ ಸಂದರ್ಭಗಳಿವೆ ಉದಾಹರಣೆಗೆ ಅಪಘಾತದಲ್ಲಿ ವ್ಯಕ್ತಿಯು ತನ್ನ ಕಾಲುಗಳನ್ನು ಕಳೆದುಕೊಳ್ಳುತ್ತಾನೆ ಆದ್ದರಿಂದ ಇದು ದೈಹಿಕ ನೋವು ಇದು ಅವನು ಒಪ್ಪಿಕೊಳ್ಳಬೇಕಾದ ದೈಹಿಕ ವಿಷಯವಾಗಿದೆ ಆದರೆ ಇದನ್ನು ಹೊರತುಪಡಿಸಿ ಆತ ಅನುಭವಿಸುತ್ತಿರುವ ದೈಹಿಕ ಆಘಾತ ನೋವು ಕೂಡ ಅವನಿಗೆ ಭಾವನಾತ್ಮಕ ಒತ್ತಡವಾಗಿದೆ ಏಕೆಂದರೆ ಭಾವನಾತ್ಮಕವಾಗಿ ಅವನು ಈ ರೀತಿಯ ನೋವಿಗೆ ಒಗ್ಗಿಕೊಳ್ಳಬೇಕು ಮತ್ತು ನಂತರ ಅವನು ತನ್ನ ಅವಲಂಬಿತರನ್ನು ಹೇಗೆ ನಿರ್ವಹಿಸುತ್ತೇನೆ ಎಂಬಂತಹ ವಿಷಯಗಳನ್ನು ನೋಡಿಕೊಳ್ಳಬೇಕಾಗುತ್ತದೆ ತದನಂತರ ಅವರು ಇತರರ ಕಣ್ಣುಗಳಲ್ಲಿ ನೋಡುವ ಭಾವನಾತ್ಮಕ ನೋವು ಮತ್ತು ನಂತರ ಮಾನಸಿಕ ರೀತಿಯ ನೋವು ಅವನು ಹೊಂದಿರುವ ಮಾನಸಿಕ ಒತ್ತಡವು ಇದರೊಂದಿಗೆ ಸೇರಿಕೊಳ್ಳುತ್ತದೆ ಇನ್ನೊಂದು ಪರಿಸ್ಥಿತಿಯನ್ನು ತೆಗೆದುಕೊಳ್ಳಿ ವೈದ್ಯರು ರೋಗಿಗೆ ಅವನು ಅಥವಾ ಅವಳು ಸಾಯಲಿದ್ದೀರಿ ಎಂದು ಹೇಳುತ್ತಾರೆ ಅದು ಕ್ಯಾನ್ಸರ್ ಅಥವಾ ಯಾವುದೇ ಮಾರಣಾಂತಿಕ ಕಾಯಿಲೆಯ ಕಾರಣದಿಂದಾಗಿ ಆಗಿರಬಹುದು ಈಗ ರೋಗಿಗೆ ಆದ್ದರಿಂದ ಇದು ದೈಹಿಕ ನೋವನ್ನು ಮಾತ್ರವಲ್ಲ ಭಾವನಾತ್ಮಕವಾಗಿಯೂ ನೋವು ನೀಡುತ್ತದೆ ಮತ್ತು ಮಾನಸಿಕ ಒತ್ತಡವೆಂದರೆ ಅವನು ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಲಿದ್ದಾನೆ ಅವನು ಹೇಗೆ ಕೆಲಸವನ್ನು ನಿಭಾಯಿಸಲಿದ್ದಾನೆ ಅವನು ಜೀವನವನ್ನು ಮತ್ತು ಕಾಲಮಿತಿಯೊಳಗೆ ಹೇಗೆ ಸಮತೋಲನಗೊಳಿಸುತ್ತಾನೆ ಈಗ ಅವನಿಗೆ ಬಹಳ ಪ್ರೀತಿಯ ಮಗಳಿದ್ದಾಳೆ ಮತ್ತು ಮಗಳು ಅವನನ್ನು ತುಂಬಾ ಪ್ರೀತಿಸುತ್ತಾಳೆ ಮತ್ತು ಮಗಳಿಗೆ ಅವನ ಪರಿಸ್ಥಿತಿಯ ಬಗ್ಗೆ ತಿಳಿಯುತ್ತದೆ ಈಗ ಮಗಳಿಗೆ ದೈಹಿಕ ನೋವು ಇರುವುದಿಲ್ಲ ಆದರೆ ಮಗಳಿಗೆ ಭಾವನಾತ್ಮಕ ನೋವು ಅನುಭವವಾಗುತ್ತದೆ ಮಾನಸಿಕ ಒತ್ತಡ ಇರುತ್ತದೆ ಮಾನಸಿಕ ಹೆದರಿಕೆ ಇರುತ್ತದೆ ಅವಳು ತನ್ನ ತಂದೆಯನ್ನು ನೋಡಿದಾಗಲೆಲ್ಲಾ ಈ ವ್ಯಕ್ತಿಗೆ ಏನಾಗಲಿದೆ ಎಂದು ಅವಳು ಆಶ್ಚರ್ಯ ಪಡುತ್ತಾಳೆ ಇದು ಕೊನೆಯ ದಿನವಾಗುತ್ತದೆಯೇ ಮತ್ತು ಕೆಲವೊಮ್ಮೆ ರೋಗಿಯು ನಿದ್ದೆ ಮಾಡುವಾಗ ಹುಡುಗಿ ಆಶ್ಚರ್ಯ ಪಡುತ್ತಾಳೆ ಅವನು ನಿದ್ದೆ ಮಾಡುತ್ತಿದ್ದಾನೋ ಅಥವಾ ನಿಧನರಾಗಿದ್ದಾನೋ ಈಗ ಈ ಮಾನಸಿಕ ಒತ್ತಡ ದೈಹಿಕ ಒತ್ತಡದಿಂದ ಪ್ರಾರಂಭವಾದ ಮಾನಸಿಕ ಭಯ ಆದ್ದರಿಂದ ಅದು ಒಂದು ರೀತಿಯ ಸಂಕೀರ್ಣ ವಿಷಯವಾಗಿದೆ ಆದರೆ ಇಲ್ಲಿ ಮತ್ತೆ ವಿಷಯಗಳು ಅನಿವಾರ್ಯವಾಗಿವೆ ಮತ್ತು ನಂತರ ನಾವು ಆ ಒತ್ತಡವು ನಮ್ಮನ್ನು ಕೊಳ್ಳುವುದನ್ನ ಇಷ್ಟಪಡುವುದಿಲ್ಲ ಏಕೆಂದರೆ ನಾನು ತುಂಬಾ ಅನಿರೀಕ್ಷಿತವಾದ ಆಘಾತಕಾರಿ ಪರಿಸ್ಥಿತಿಯ ಬಗ್ಗೆ ಮಾತನಾಡಿದ್ದೇನೆ ಅದು ನಿಜವಾಗಿಯೂ ಒತ್ತಡದಿಂದ ಕೂಡಿರುತ್ತದೆ ಆದರೆ ನಂತರ ಯಾರಾದರೂ ಸರಿ ಅದರಿಂದ ಹೊರಬರಬಹುದು ಈಗ ಅದರಿಂದ ಹೇಗೆ ಹೊರಬರಬಹುದು ಎಂಬುದನ್ನು ನೋಡೋಣ ಮತ್ತು ಅದಕ್ಕೂ ಮೊದಲು ಹಿಂದಿನ ಉಪನ್ಯಾಸದಲ್ಲಿ ನಾವು ಮೂಲತಃ ಎರಡು ರೀತಿಯ ಒತ್ತಡವನ್ನು ಹೊಂದಿದ್ದೇವೆ ಎಂದು ನಾನು ನಿಮಗೆ ಹೇಳಿದೆ ಒಂದು ಯೂಸ್ಟ್ರೆಸ್ ಅದು ಒಳ್ಳೆಯ ಒತ್ತಡ ಇನ್ನೊಂದು ನಿಮಗೆ ತೊಂದರೆಯನ್ನು ಉಂಟುಮಾಡುವ ಕೆಟ್ಟ ಒತ್ತಡ ಈಗ ಪ್ರಶ್ನೆಗೆ ಹಿಂತಿರುಗಿ ಬರೋದಾದರೆ ನೀವು ಒತ್ತಡವನ್ನು ಏಕೆ ನಿಯಂತ್ರಿಸಬೇಕು ಏಕೆಂದರೆ ನೀವು ಕೆಲವು ಜನರನ್ನು ನೋಡಿದರೆ ಕೆಲವು ಜನರು ಹೆಚ್ಚು ಹರ್ಷಚಿತ್ತದಿಂದ ಮತ್ತು ಉತ್ಸಾಹಭರಿತರಾಗಿ ಮನೆಯಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ಇತರರಿಗಿಂತ ಹೆಚ್ಚು ವಿಶ್ರಾಂತರಾಗಿರುತ್ತಾರೆ ಒತ್ತಡವು ತಪ್ಪಿಸಿಕೊಳ್ಳಲಾಗದ ವಿದ್ಯಮಾನವಾಗಿದೆ ಎಂದು ನಾನು ನಿಮಗೆ ಹೇಳುತ್ತಿದ್ದೆ ಇದು ಸಂಘರ್ಷದಂತೆಯೇ ಜೀವನದ ಅವಿಭಾಜ್ಯ ಅಂಗವಾಗಿದೆ ಮತ್ತು ಸಂಘರ್ಷಗಳು ಉಂಟಾದಾಗಲೆಲ್ಲಾ ನೀವು ಸಹ ಒತ್ತಡಕ್ಕೆ ಒಳಗಾಗುತ್ತೀರಿ ವಾಸ್ತವವಾಗಿ ಸಂಘರ್ಷಗಳು ಮತ್ತು ಒತ್ತಡಗಳು ಒಂದಕ್ಕೊಂದು ಹೊಂದಿಕೊಳ್ಳುತ್ತವೆ ಆದ್ದರಿಂದ ಒಂದು ಇದ್ದರೆ ಮತ್ತು ನಂತರ ಇನ್ನೊಂದು ಯಾವಾಗಲೂ ಅಲ್ಲಿಇರುತ್ತದೆ ನೀವು ಒಂದನ್ನು ಪರಿಹರಿಸಲು ಕಲಿತರೆ ಇನ್ನೊಂದನ್ನು ಸಹ ಸುಲಭವಾಗಿ ಪರಿಹರಿಸಲು ಪ್ರಯತ್ನಿಸುತ್ತೀರಿ ಆದಾಗ್ಯೂ ವಿಧಾನಗಳು ಸ್ವಲ್ಪ ಭಿನ್ನವಾಗಿದ್ದರು ಪ್ರಯತ್ನಿಸುತ್ತೀರಿ ಆದರೆ ಒತ್ತಡವು ತುಂಬಾ ಸಾಮಾನ್ಯವಾದ ವಿಷಯವಾಗಿದೆ ಎಂದು ನಾನು ನಿಮಗೆ ಹೇಳಿದಾಗ ನೀವು ಪ್ರಪಂಚದಾದ್ಯಂತ ಜನರು ಎಲ್ಲಾ ಸಮಯದಲ್ಲೂ ಒತ್ತಡಕ್ಕೆ ಒಳಗಾಗುವುದಿಲ್ಲ ಎಂದು ನೋಡುತ್ತೀರಿ ಮತ್ತು ನಂತರ ಕೆಲವು ಜನರಿದ್ದಾರೆ ಹೆಚ್ಚಿನ ಸಮಯಗಳಲ್ಲಿ ನೀವು ಅವರನ್ನು ತುಂಬಾ ಹರ್ಷಚಿತ್ತದಿಂದ ತುಂಬಾ ಸ್ಪೂರ್ತಿದಾಯಕ ತುಂಬಾ ಪ್ರೋತ್ಸಾಹದಾಯಕ ಮತ್ತು ತುಂಬಾ ಉತ್ಸಾಹಭರಿತವಾಗಿ ನೋಡುತ್ತೀರಿ ತಂಪಾದ ತುಂಬಾ ಶಾಂತ ತುಂಬಾ ಸಂತೃಪ್ತರಾಗಿ ಮತ್ತು ನಂತರ ಅವರು ಒತ್ತಡಕ್ಕೆ ಒಳಗಾಗುತ್ತಾರೆಯೇ ಎಂದು ನೀವು ಆಶ್ಚರ್ಯ ಪಡುತ್ತೀರಿ ಈ ಜನರಿಗೆ ಏನೆಲ್ಲಾ ಆಗುತ್ತಿದೆ ಹಾಗಾದರೆ ಅವರಿಗೆ ಯಾವುದು ಪ್ರೇರೇಪಿಸುತ್ತದೆ ಅವರಲ್ಲಿ ಏನು ಅಡಗಿದೆ ಈಗ ನೀವು ಅವುಗಳನ್ನು ಮತ್ತಷ್ಟು ಸಾಬೀತುಪಡಿಸಲು ಹೋದಾಗ ಈ ಜನರು ಒತ್ತಡವನ್ನು ಹೇಗೆ ನಿಯಂತ್ರಿಸುವುದು ಎಂದು ಕಲಿತಿದ್ದಾರೆ ಒತ್ತಡವನ್ನು ಹೇಗೆ ನಿಯಂತ್ರಿಸುವುದು ಒತ್ತಡವನ್ನು ಸಕಾರಾತ್ಮಕ ರೀತಿಯಲ್ಲಿ ಹೇಗೆ ಬಳಸುವುದು ಮತ್ತು ಅದು ಅವರ ಜೀವನವನ್ನು ನಿಯಂತ್ರಿಸಲು ಮತ್ತು ಮಾರ್ಗದರ್ಶನ ಮಾಡಲು ಹೇಗೆ ಅವಕಾಶ ಮಾಡಿಕೊಡುವುದು ಒತ್ತಡವು ವಾಸ್ತವವಾಗಿ ತುಂಬಾ ಹಾನಿಯನ್ನುಂಟುಮಾಡುತ್ತದೆ ಮತ್ತು ಅವರ ಮನಸ್ಥಿತಿಯ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತದೆ ಈಗ ನೀವು ಒತ್ತಡವನ್ನು ಏಕೆ ನಿಯಂತ್ರಿಸಬೇಕು ನೀವು ಅದನ್ನು ಏಕೆ ನಿಯಂತ್ರಿಸಬೇಕು ಜನರು ಸಂತೋಷದಿಂದ ಬದುಕಬಹುದಾದರೂ ಅವರು ಒತ್ತಡವನ್ನು ನಿಯಂತ್ರಿಸಲು ಸಾಧ್ಯವಾದರೆ ಜನರು ತುಂಬಾ ಸಂತೋಷವಾಗಿರಬಹುದು ಇನ್ನೊಂದು ತುದಿಯಲ್ಲಿ ಒತ್ತಡದಿಂದಾಗಿ ಅನೇಕ ಜನರು ಸಾವನ್ನಪ್ಪಿದ್ದಾರೆ ಎಂದು ನಿಮಗೆ ತಿಳಿದಿದೆ ಸಂಪೂರ್ಣವಾಗಿ ಅವರು ಕೇವಲ ಒತ್ತಡದಿಂದಾಗಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಆದರೆ ಇದಕ್ಕೆ ವಿರುದ್ಧವಾಗಿ ಒತ್ತಡದಿಂದ ಬದುಕುಳಿದವರು ಪ್ರಬಲ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಮತ್ತು ಮಾನವ ನಿರ್ಮಿತ ಅಥವಾ ನೈಸರ್ಗಿಕ ವಿಕೋಪಗಳಿಂದ ಮಾನವಕುಲವನ್ನು ರಕ್ಷಿಸಿದ್ದಾರೆ ಯಾವುದೇ ಕಾರಣವಿಲ್ಲದೆ ಜೈಲಿನಲ್ಲಿದ್ದ ಜನರು ಉದಾಹರಣೆಗೆ ಸೆರೆಶಿಬಿರಗಳಿಗೆ ಕಳುಹಿಸಲ್ಪಟ್ಟ ಜನರನ್ನು ತೆಗೆದುಕೊಳ್ಳಿ ಆದ್ದರಿಂದ ಜನರು ಸೆರೆಶಿಬಿರಗಳಿಂದ ಹೊರಬಂದು ದೊಡ್ಡ ನಾವೀನ್ಯಕಾರರಾಗಿ ಉದ್ಯಮಶೀಲತೆಯ ದೃಷ್ಠಿಯಿಂದ ಅಥವಾ ವಿಜ್ಞಾನದ ದೃಷ್ಠಿಯಿಂದ ಅಥವಾ ಅದು ಏನೇ ಇರಲಿ ಅವರು ಹೊರಹೊಮ್ಮಿದ್ದಾರೆ ಆದ್ದರಿಂದ ಅವರು ಹೊರಬಂದರು ಮತ್ತು ನಂತರ ಅವರು ಮತ್ತೊಂದು ಗುಂಪಿನ ಜನರನ್ನು ಒಂದು ಸಮುದಾಯ ಅಥವಾ ಕೆಲವೊಮ್ಮೆ ಇಡೀ ಮಾನವಕುಲವನ್ನು ಉಳಿಸಿದರು ತುಂಬಾ ಒತ್ತಡ ಅನುಭವಿಸಿದಾಗ ಅವರು ಪ್ರಬಲ ನಾಯಕರಾಗಿ ಹೊರಹೊಮ್ಮಿದರು ಮತ್ತು ಅದನ್ನು ಹೇಗೆ ನಿಭಾಯಿಸಬೇಕು ಎಂಬುದನ್ನು ಅವರು ಕಲಿತರು ಪ್ರಸಿದ್ಧ ತತ್ವಜ್ಞಾನಿ ನೀತ್ಸೆ ಹೇಳಿದಂತೆ ನಿಮ್ಮನ್ನು ಕೊಲ್ಲದಿರುವುದು ನಿಮ್ಮನ್ನು ಬಲಪಡಿಸುತ್ತದೆ ಆದ್ದರಿಂದ ನೀವು ಒತ್ತಡವು ನಿಮ್ಮನ್ನು ಕೊಲ್ಲಲು ಬಿಡದಿದ್ದರೆ ನೀವು ಬಲಶಾಲಿಯಾಗಿ ಹೊರಹೊಮ್ಮುತ್ತೀರಿ ಆದರೆ ನೀವು ಅದನ್ನು ಅನುಮತಿಸಿದರೆ ಅದು ನಿಮ್ಮನ್ನು ಕೊಲ್ಲುತ್ತದೆ ಹಾಗಾದರೆ ಅದು ನಿಮ್ಮನ್ನು ಹೇಗೆ ಕೊಲ್ಲುತ್ತದೆ ಆದ್ದರಿಂದ ಇದು ನಿಮಗೆ ಅಧಿಕ ರಕ್ತದೊತ್ತಡವನ್ನು ನೀಡುತ್ತದೆ ರಕ್ತದೊತ್ತಡದ ಪ್ರಮಾಣವು ಹೆಚ್ಚಾಗುತ್ತಲೇ ಇರುತ್ತದೆ ಮತ್ತು ನಂತರ ಅದು ಹೃದಯಾಘಾತ ಮಧುಮೇಹದಲ್ಲಿ ಕೊನೆಗೊಳ್ಳುತ್ತದೆ ಆದ್ದರಿಂದ ಮಧುಮೇಹವು ಮತ್ತೆ ಬಿ ಪಿ ಯೊಂದಿಗೆ ಸೇರಿಕೊಳ್ಳುತ್ತದೆ ನರಗಳ ಕುಸಿತ ನೀವು ಉನ್ಮಾದಕ್ಕೆ ಒಳಗಾಗಬಹುದು ಅಥವಾ ನೀವು ಕುಸಿದು ಬೀಳಬಹುದು ಮತ್ತು ಈ ಎಲ್ಲಾ ವಿಷಯಗಳನ್ನು ನಿಭಾಯಿಸಬಹುದು ಮತ್ತು ನಂತರ ಜನರು ನಿಭಾಯಿಸಲಾಗುವುದಿಲ್ಲ ಎಂದು ಭಾವಿಸುವ ಉದಾಹರಣೆಗೆ ಈ ಒತ್ತಡವನ್ನು ಹೇಗೆ ನಿರ್ವಹಿಸಬೇಕು ಎಂಬುದನ್ನು ಒಬ್ಬರು ಕಲಿತರೆ ಮಧುಮೇಹ ಅಥವಾ ರಕ್ತದೊತ್ತಡವನ್ನು ನಿಭಾಯಿಸಬಹುದು ಈಗ ಒತ್ತಡವನ್ನು ನಿಯಂತ್ರಿಸಿದಾಗ ಅದರ ಸಕಾರಾತ್ಮಕ ವಿಷಯ ಯಾವುದು ನೀವು ಕಾರ್ಯಗಳನ್ನು ಸುಲಭವಾಗಿ ಮತ್ತು ಉತ್ತಮವಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಒತ್ತಡಕ್ಕೊಳಗಾದ ವ್ಯಕ್ತಿಯನ್ನು ನೋಡಿ ಮತ್ತು ಒತ್ತಡವನ್ನು ನಿರ್ವಹಿಸಿದ ವ್ಯಕ್ತಿಯನ್ನು ನೋಡಿ ಅದೇ ಕೆಲಸ ಅದೇ ಸಮಯದಲ್ಲಿ ಒತ್ತಡವನ್ನು ನಿಯಂತ್ರಿಸಬಲ್ಲ ವ್ಯಕ್ತಿಯು ಅದನ್ನು ಸಮಯಕ್ಕಿಂತ ಮೊದಲೇ ಮುಗಿಸಬಹುದು ಮತ್ತು ವಿಶ್ರಾಂತಿಗಾಗಿ ಸ್ವಲ್ಪ ಸಮಯವನ್ನು ಇಟ್ಟುಕೊಳ್ಳಬಹುದು ಅವನು ಶಿಳ್ಳೆ ಹೊಡೆಯಬಹುದು ಅವನು ಹೆಡ್ಫೋನ್ ಹಾಕಬಹುದು ಸಂಗೀತ ಕೇಳಬಹುದು ಮತ್ತು ಇನ್ನೊಬ್ಬ ವ್ಯಕ್ತಿ ನೀವು ಇದನ್ನು ಹೇಗೆ ಮಾಡಬಲ್ಲಿರಿ ಎಂದು ಚಕಿತಗೊಳ್ಳುತ್ತಾನೆ ಒತ್ತಡವನ್ನು ಹೇಗೆ ನಿಭಾಯಿಸಬೇಕು ಎಂಬುದನ್ನು ಕಲಿಯುವ ವ್ಯಕ್ತಿಯು ಇತರ ಉದ್ಯೋಗಗಳಿಗೂ ಸಮಯವನ್ನು ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ವಿಶ್ರಾಂತಿ ಪಡೆಯಲು ಸೃಷ್ಟಿಸುತ್ತಾನೆ ನೀವು ಗುಣಾತ್ಮಕ ಸಮಯವನ್ನು ಹೆಚ್ಚು ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಕಳೆಯುವುದು ಮುಖ್ಯವಾಗಿದೆ ಅಥವಾ ನೀವು ವಿಶ್ರಾಂತಿಗಾಗಿ ಸಮಯವನ್ನು ನೀಡಬೇಕಾಗುತ್ತದೆ ನಿಮ್ಮ ಒತ್ತಡವನ್ನು ನೀವು ನಿಯಂತ್ರಿಸಿದರೆ ಪರೀಕ್ಷೆಯ ಸಮಯದಲ್ಲೂ ನೀವು ಶಾಂತವಾಗಿರುತ್ತೀರಿ ಆದ್ದರಿಂದ ನೀವು ತುಂಬಾ ನರ್ವಸ್ ಆಗುತ್ತಿದ್ದೀರಿ ಎಂದು ನಿಮ್ಮ ಮುಖದ ಮೇಲೆ ತೋರಿಸುವುದಿಲ್ಲ ಜನರಿಗೆ ನೀವು ಒತ್ತಡಕ್ಕೆ ಒಳಗಾಗುತ್ತೀರೋ ಇಲ್ಲವೋ ಎಂದು ತಿಳಿಯುವುದಿಲ್ಲ ನಾನು ಆರಂಭದಲ್ಲಿ ಹೇಳುತ್ತಿದ್ದಂತೆ ಕೆಲವು ಜನರು ಯಾವಾಗಲೂ ಹರ್ಷಚಿತ್ತದಿಂದಿರುತ್ತಾರೆ ಯಾವಾಗಲೂ ಸ್ಪೂರ್ತಿದಾಯಕವಾಗಿರುತ್ತಾರೆ ಮತ್ತು ಅವರು ಹೇಗೆ ಹಾಗೆ ಇರಲು ಸಾಧ್ಯ ಎಂದು ನೀವು ಆಶ್ಚರ್ಯ ಪಡುತ್ತೀರಿ ನೀವು ಅವರ ಮುಖವನ್ನು ನೋಡಿದಾಗ ಅದು ತುಂಬಾ ಸ್ಪೂರ್ತಿದಾಯಕವಾಗಿ ಕಾಣುತ್ತದೆ ಹಾಗಾದರೆ ಅದು ಹೇಗೆ ಸಾಧ್ಯ ಅವರು ಹೇಗೆ ಇಷ್ಟು ಶಾಂತ ಮತ್ತು ಒಗ್ಗಟ್ಟಾಗಿರುತ್ತಾರೆ ಇದು ಸರಳವಾಗಿ ಅವರು ಒತ್ತಡವನ್ನು ನಿಭಾಯಿಸಿದ್ದಾರೆ ಮತ್ತು ನಂತರ ಮುಖದಲ್ಲಿ ಅದನ್ನು ಹೇಗೆ ತೋರಿಸಬಾರದು ಎಂದು ಅವರಿಗೆ ತಿಳಿದಿದೆ ಏಕೆಂದರೆ ಅವರು ಅದನ್ನು ನಿಯಂತ್ರಣದಲ್ಲಿಡಲು ಮತ್ತು ಅದನ್ನು ಸಕಾರಾತ್ಮಕ ರೀತಿಯಲ್ಲಿ ಬಳಸಲು ಸಾಧ್ಯವಾಗಿದೆ ಒತ್ತಡವನ್ನು ಸೋಲಿಸುವುದು ಒತ್ತಡವನ್ನು ಕೊಲ್ಲುವುದು ಮುಂತಾದ ಪದಗಳನ್ನು ನಾನು ಹೇಳುತ್ತಿಲ್ಲ ಎಂಬುದನ್ನು ನೀವು ಗಮನಿಸಿದ್ದೀರಾ ನಾನು ಹೇಳುತ್ತಿರುವುದು ಒತ್ತಡವನ್ನು ನಿಯಂತ್ರಿಸುವುದರ ಬಗ್ಗೆ ರೆಗ್ಯುಲೇಟಿಂಗ್ ಎಂಬ ಪದವನ್ನು ಬಳಸಲು ನಾನು ಏಕೆ ಆಸಕ್ತಿ ಹೊಂದಿದ್ದೇನೆ ರೆಗ್ಯುಲೇಟಿಂಗ್ ನಿಮಗೆ ಒತ್ತಡವನ್ನು ನಿಯಂತ್ರಿಸುವ ಒತ್ತಡವನ್ನು ನಿಯಂತ್ರಿಸುವ ಒತ್ತಡವನ್ನು ನಿಯಂತ್ರಿಸುವ ಒತ್ತಡವನ್ನು ನಿರ್ದೇಶಿಸುವ ಪ್ರಜ್ಞೆಯನ್ನು ನೀಡುತ್ತದೆ ನೀವು ಫ್ಯಾನ್ನ ಮೇಲೆ ನಿಯಂತ್ರಕವನ್ನು ಹೊಂದಿರೋ ರೀತಿ ನೀವು ಯೂಸ್ಟ್ರೆಸ್ ಮಾಡಲು ಬಯಸಿದರೆ ಹೆಚ್ಚು ಸವಾಲನ್ನು ಆರಿಸಿಕೊಳ್ಳಿ ಒಂದು ವೇಗದ ಮಟ್ಟವನ್ನು ಹೆಚ್ಚಿಸಿ ಮತ್ತು ನಂತರ ಹೆಚ್ಚಿನ ವೇಗದ ಕಾರ್ಯಕ್ಷಮತೆಯನ್ನು ಆನಂದಿಸಿ ನೀವು ಅದನ್ನು ಅಪಾಯಕ್ಕೆ ತೆಗೆದುಕೊಳ್ಳಲು ಬಯಸದ ಸಂದರ್ಭಗಳಿವೆ ಆದ್ದರಿಂದ ನೀವು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಲು ಬಯಸುತ್ತೀರಿ ತದನಂತರ ನೀವು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿರಲು ಸಾಧ್ಯವಾಗುವ ಮಟ್ಟದಲ್ಲಿ ಕಾರ್ಯನಿರ್ವಹಿಸಿ ನೀವು ಇದನ್ನು ನೋಡಿದರೆ ಒತ್ತಡವು ಹೆಚ್ಚಾಗಿ ಪರಿಸರದಿಂದ ಸುತ್ತಮುತ್ತಲಿನ ಪ್ರದೇಶಗಳಿಂದ ಬರುತ್ತದೆ ಎಂದು ನಿಮಗೆ ತಿಳಿಯುತ್ತದೆ ಆದ್ದರಿಂದ ಸುತ್ತಮುತ್ತಲಿನ ಅರ್ಥವು ನಿಮ್ಮ ಮನೆಯಾಗಿರಬಹುದು ಅದು ನಿಮ್ಮ ಕಚೇರಿಯಾಗಿರಬಹುದು ಆದರೆ ಇದು ನಿಮ್ಮ ಹೆಚ್ಚಿನ ಸಮಯವನ್ನು ನೀವು ಕಳೆಯುವ ಸ್ಥಳವೂ ಆಗಿರಬಹುದು ನೀವು ಕಳೆಯುವ ಸ್ಥಳ ಅಂದರೆ ಶಿಕ್ಷಣಕ್ಕಾಗಿ ಅಥವಾ ನಿಮ್ಮ ಕೆಲಸಕ್ಕೆ ಅಥವಾ ಯಾವುದೇ ರೀತಿಯ ಸಾಮಾನ್ಯ ಪರಿಸರ ಆಗಿರಬಹುದು ಇಡೀ ದೇಶದಂತೆಯೇ ಇದ್ದಕ್ಕಿದ್ದಂತೆ ಶತ್ರು ದೇಶವು ಬಂದು ಮತ್ತೆ ಕೆಲವು ಬಾಂಬ್ಗಳನ್ನು ಬೀಳಿಸುತ್ತದೆ ಇದು ಒತ್ತಡದ ಪರಿಸ್ಥಿತಿಯಾಗಿದೆ ನೀವು ವಿಮಾನ ನಿಲ್ದಾಣಕ್ಕೆ ಹೋಗಿದ್ದೀರಿ ಮತ್ತು ನಂತರ ಅದರ ಮೇಲೆ ಕೆಲವರು ಬಾಂಬ್ ದಾಳಿ ಮಾಡಿದ್ದಾರೆ ಎಂದು ನಿಮಗೆ ತಿಳಿಯುತ್ತದೆ ಆದ್ದರಿಂದ ನೀವು ಆ ಸ್ಥಳದಿಂದ ಓಡಿಹೋಗುತ್ತೀರಿ ನಿಮ್ಮ ಸಹೋದ್ಯೋಗಿಗಳಿಂದಾಗಿ ಕೆಲಸದ ಸ್ಥಳದಿಂದ ಒತ್ತಡ ಬರಬಹುದು ಕೇವಲ ಜೀವನಶೈಲಿಯ ಕಾರಣದಿಂದಾಗಿ ನಿಮಗೆ ಒತ್ತಡವೂ ಬರಬಹುದು ನೀವು ದುಂದುಗಾರರಾಗಿದ್ದೀರಿ ಎಂದು ಭಾವಿಸೋಣ ನೀವು ಯಾವುದಕ್ಕಾದರೂ ಸುಮ್ಮನೆ ಖರ್ಚು ಮಾಡುವವರು ಎಂದು ಭಾವಿಸೋಣ ತದನಂತರ ನೀವು ಅಂಗಡಿಗೆ ಹೋದಾಗಲೆಲ್ಲಾ ನೀವು ವಸ್ತುಗಳನ್ನು ಖರೀದಿಸಲು ಬಯಸುತ್ತೀರಿ ನೀವು ಶೋಪೋ ಹಾಲಿಕ್ ಆಗಿದ್ದೀರಿ ನೀವು ಶಾಪಿಂಗ್ ಅನ್ನು ಆನಂದಿಸುತ್ತೀರಿ ನೀವು ನಿಮ್ಮ ಕ್ರೆಡಿಟ್ ಕಾರ್ಡ್ ಅನ್ನು ಸ್ವೈಪ್ ಮಾಡಿ ನಂತರ ನೀವು ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡುತ್ತೀರಿ ಮತ್ತು ನಂತರ ನೀವು ಬಹಳಷ್ಟು ಸಾಲವನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ನೀವು ಅದನ್ನು ಪಾವತಿಸಲು ಸಾಧ್ಯವಾಗುವುದಿಲ್ಲ ಮತ್ತು ನಂತರ ನಿಮ್ಮ ಆದಾಯ ಮತ್ತು ವೆಚ್ಚವನ್ನು ನಿರ್ವಹಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ನಿಮ್ಮ ಜೀವನಶೈಲಿ ಅಂದರೆ ದೊಡ್ಡ ಪಾರ್ಟಿಗಳನ್ನು ಆಯೋಜಿಸುಸುವುದು ದುಬಾರಿ ಉಡುಗೊರೆಗಳನ್ನು ನೀಡುವುದು ಮತ್ತು ನಂತರ ದುಬಾರಿ ಉಡುಗೆ ಸಾಮಗ್ರಿ ಖರೀದಿವುದು ಸುಗಂಧ ದ್ರವ್ಯಗಳಂತಹ ವಸ್ತುಗಳಿಗೆ ಹಣವನ್ನು ಖರ್ಚು ಮಾಡುವುದು ಆದ್ದರಿಂದ ಎಲ್ಲವೂ ಆದಾಯ ಮಿತಿಯೊಳಗೆ ಇದ್ದರೆ ಅದು ಒಳ್ಳೆಯದು ಆದರೆ ಅದು ಮೀರಿದರೆ ನಿಮ್ಮ ಜೀವನ ಶೈಲಿಯೇ ಸಮಸ್ಯೆಯನ್ನು ಉಂಟುಮಾಡಬಹುದು ಕೆಲಸ ಮಾಡುವ ಸ್ಥಳದಲ್ಲಿ ಸಹದ್ಯೋಗಿಗಳಿಂದ ಆದ್ದರಿಂದ ಎಲ್ಲಾ ಜನರು ಒಂದೇ ಆಗಿರುವುದಿಲ್ಲ ಕೆಲವು ಜನರು ಹೇಗೆ ಅಂದರೆ ನಿಮ್ಮ ಮುಂದೆ ಬರುವ ವ್ಯಕ್ತಿಯನ್ನು ನೀವು ನೋಡಿದರೆ ಸಾಕು ಆ ದಿನವು ಒತ್ತಡದಿಂದ ಪ್ರಾರಂಭವಾಗುತ್ತದೆ ಆಶ್ಚರ್ಯ ಸಂಗತಿ ಎಂದರೆ ಆ ವ್ಯಕ್ತಿಯು ನಿಮ್ಮ ಕಾಲುಗಳನ್ನು ಎಳೆಯುತ್ತಾನೆಯೇ ಅಥವಾ ಆ ವ್ಯಕ್ತಿಯು ತಿರುಚುತ್ತಾನೆಯೇ ಮತ್ತು ನಿಮ್ಮಿಂದ ಏನನ್ನಾದರೂ ಪಡೆಯಲು ಪ್ರಯತ್ನಿಸುತ್ತಾನೆಯೇ ಏಕೆಂದರೆ ನಿಮ್ಮ ಮನಸ್ಸಿನಲ್ಲಿ ಆ ವ್ಯಕ್ತಿಯು ದುಷ್ಟನಾಗಿದ್ದಾನೆ ಆದ್ದರಿಂದ ಆ ವ್ಯಕ್ತಿಯು ಒಳ್ಳೆಯವನಲ್ಲ ಮತ್ತು ಬಹುಶಃ ಅದು ನಿಜವೇ ಆಗಿದೆ ತದನಂತರ ಆ ವ್ಯಕ್ತಿಯನ್ನು ನೋಡುವ ಮೂಲಕ ಅದು ನಿಮಗೆ ಒಂದು ರೀತಿಯ ಒತ್ತಡವನ್ನು ನೀಡುತ್ತದೆ ತದನಂತರ ಸಾಮಾನ್ಯ ಪರಿಸರದಲ್ಲಿ ನಾನು ಹೇಳಿದಂತೆ ಪರಿಸರವನ್ನು ಬದಲಾಯಿಸುವ ಯಾವುದೇ ವಿಷಯ ಇರಲಿ ಮತ್ತು ಅದು ನಿಮ್ಮ ಆರಾಮ ವಲಯವನ್ನು ಮುರಿದರೆ ಅದು ನಿಮಗೆ ಒತ್ತಡವನ್ನು ಉಂಟುಮಾಡಬಹುದು ಶಿಕ್ಷಣದಲ್ಲಿ ಪಠ್ಯಕ್ರಮಕ್ಕಾಗಿ ತರಗತಿಯಲ್ಲಿ ಅಥವಾ ಹೊರಗೆ ಸ್ಪರ್ಧೆ ನಡೆಯುತ್ತಿರುವಾಗ ಅಥವಾ ಪಠ್ಯೇತರ ಚಟುವಟಿಕೆಗಳು ಯಾವುದೇ ಆಗಲಿ ಇದು ನಿಮಗೆ ಸ್ವಲ್ಪ ಒತ್ತಡವನ್ನು ನೀಡುತ್ತದೆ ಆದರೆ ಹೆಚ್ಚಿನ ಸಮಯಗಳಲ್ಲಿ ಶಿಕ್ಷಣದಲ್ಲಿ ಇದು ಸಕಾರಾತ್ಮಕ ರೀತಿಯ ಒತ್ತಡವಾಗಿರಬೇಕು ಆದರೂ ನಾವು ವಿದ್ಯಾರ್ಥಿಗಳು ಒತ್ತಡವನ್ನು ತಡೆಯಲು ಸಾಧ್ಯವಾಗದ ನಿಭಾಯಿಸಲು ಸಾಧ್ಯವಾಗದ ಕೆಲವು ಅಪರೂಪದ ವಿನಾಯಿತಿಗಳನ್ನು ಕೇಳುತ್ತಲೇ ಇರುತ್ತೇವೆ ಅಷ್ಟೇ ಅಲ್ಲದೆ ಅದು ಕೆಟ್ಟ ಅಭ್ಯಾಸಗಳಿಗೆ ಬಲಿಯಾಗುವ ಮಟ್ಟಕ್ಕೆ ಸಹ ಹೋಗುತ್ತದೆ ಉದಾಹರಣೆಗೆ ಆಲ್ಕೋಹಾಲ್ ಅಥವಾ ಯಾವುದೇ ವ್ಯಸನಕಾರಿ ಔಷಧಿಗಳನ್ನು ತೆಗೆದುಕೊಳ್ಳುವುದು ಅಥವಾ ಭಾವನಾತ್ಮಕವಾಗುವ ಮಟ್ಟಕ್ಕೆ ಹೋಗುವುದು ಮತ್ತು ನಂತರ ಮಾನಸಿಕವಾಗಿ ದುರ್ಬಲರಾಗುವುದು ಮತ್ತು ಆತ್ಮಹತ್ಯೆ ಮಾಡಿಕೊಳ್ಳುವುದು ದುರದೃಷ್ಟವಶಾತ್ ಎರಡೂ ನಡೆಯುತ್ತಿವೆ ಈಗ ನೀವು ಒತ್ತಡವನ್ನು ಹೇಗೆ ನಿಯಂತ್ರಿಸಬಹುದು ನಾನು ಹಾಕಿರುವ ಚಿತ್ರವನ್ನು ನೋಡಿ ಆದ್ದರಿಂದ ಕೆಂಪು ಬಣ್ಣವು ಕೆಟ್ಟ ಒತ್ತಡವಾಗಿದೆ ನೀಲಿ ಬಣ್ಣವು ಉತ್ತಮ ಒತ್ತಡವಾಗಿದೆ ಎಂದು ನೀವು ಹೇಳಬಹುದು ಈಗ ನೀವು ಕೆಟ್ಟ ಒತ್ತಡ ಮತ್ತು ಉತ್ತಮ ಒತ್ತಡ ಎರಡನ್ನೂ ನಿಯಂತ್ರಿಸಬೇಕಾಗಿದೆ ತದನಂತರ ನೀವು ತೂಕ ನಿಯಂತ್ರಕವನ್ನು ಹೊಂದಿದ್ದೀರಿ ಆದ್ದರಿಂದ ಅದು ನಿಮ್ಮ ಮನಸ್ಸಿನಲ್ಲಿದೆ ಅದು ನಿಮ್ಮ ದೇಹದಲ್ಲಿದೆ ಅದು ನಿಮ್ಮ ಆತ್ಮದಲ್ಲಿದೆ ಆದ್ದರಿಂದ ನೀವು ಇದನ್ನು ಇಟ್ಟುಕೊಳ್ಳಿ ಮತ್ತು ನಂತರ ನೀವು ಮಿತಗೊಳಿಸಲು ಪ್ರಯತ್ನಿಸುತ್ತೀರಿ ನೀವು ಇದನ್ನು ಹೇಗೆ ಮಾಡಬಹುದು ಮೊದಲ ಮತ್ತು ಅತ್ಯಂತ ಮುಖ್ಯವಾದ ವಿಷಯವೆಂದರೆ ವೈಯಕ್ತಿಕ ಆರೋಗ್ಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಸದೃಢವಾಗಿರುವುದು ಈಗ ನಾನು ಫಿಟ್ ಆಗಿರಿ ಎಂದು ಹೇಳಿದಾಗ ಕೇವಲ ಆರು ಪ್ಯಾಕ್ಗಳನ್ನು ನಿರ್ವಹಿಸಲು ಪ್ರಯತ್ನಿಸಿ ಅಥವಾ ನಿಮ್ಮ ಸಂಪೂರ್ಣ ಸಮಯವನ್ನು ಜಿಮ್ನಲ್ಲಿ ಕಳೆಯಿರಿ ಅಥವಾ ಎಲ್ಲಾ ಸಮಯವನ್ನು ಓಡುತ್ತಾ ಅಥವಾ ಜಾಗಿಂಗ್ ಮಾಡುತ್ತಾ ಕಳೆಯಿರಿ ಎಂದು ನಾನು ಹೇಳುತ್ತಿಲ್ಲ ಒಂದು ದಿನದಲ್ಲಿ ಕನಿಷ್ಠ ನಲ್ವತ್ತೈದು ನಿಮಿಷಗಳು ಕಳೆಯಿರಿ ಇದು ವಾಕಿಂಗ್ ಆಗಿರಬಹುದು ಜಾಗಿಂಗ್ ಆಗಿರಬಹುದು ಭಾರೀ ಸೈಕ್ಲಿಂಗ್ ಆಗಿರಬಹುದು ಆದ್ದರಿಂದ ಕೆಲವು ಆಟಗಳನ್ನು ಆಡುವುದು ಅದು ಟೆನಿಸ್ ಆಡುವುದು ಟಿಟಿ ಅಥವಾ ಸ್ಕ್ವ್ಯಾಷ್ ಆಡುವುದು ಅಥವಾ ಯಾವುದಾದರೂ ನೀವು ಇಷ್ಟಪಡುವ ವಿಷಯ ಆಗಿರಬಹುದು ಆದರೆ ಕನಿಷ್ಠ ನಲ್ವತ್ತೈದು ನಿಮಿಷಗಳು ಅಥವಾ ನೀವು ವಾರದ ದಿನಗಳಲ್ಲಿ ವಾರಾಂತ್ಯಗಳಲ್ಲಿ ಸುಮಾರು ಒಂದೂವರೆ ಗಂಟೆಗಳು ಕಳೆಯಬಹುದು ಆದ್ದರಿಂದ ನೀವು ಸದೃಢರಾಗಿರುತ್ತೀರಿ ಈಗ ನೀವು ಸಾಮಾನ್ಯವಾಗಿ ಮುಂಜಾನೆ ಮಾಡಬೇಕಾದ ಅಭ್ಯಾಸದ ಹೊರತಾಗಿ ನೀವು 7 ರಿಂದ 8 ಗಂಟೆಗಳ ಕಾಲ ಮಲಗಿದ ನಂತರ ಬೆಳಿಗ್ಗೆ ಬೇಗ ಏಳುತ್ತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನೀವು ನಿಮ್ಮ ನಿದ್ರೆಯನ್ನು ನಿಯಂತ್ರಿಸಲು ಸಾಧ್ಯವಾದರೆ ನೀವು ಪ್ರತಿ ರಾತ್ರಿ 7 ರಿಂದ 8 ಗಂಟೆಗಳ ಕಾಲ ಶಾಂತಿಯುತವಾಗಿ ಮಲಗಲು ಸಾಧ್ಯವಾದರೆ ಮತ್ತು ನಂತರ ಭಾರೀ ಗುಡುಗು ಮಿಂಚು ಇದ್ದರೂ ಸಹ ನಿಮಗೆ ತೊಂದರೆ ನೀಡುವುದಿಲ್ಲ ಮತ್ತು ನಂತರ ನೀವು ಶಾಂತಿಯುತವಾಗಿ ನಿದ್ರಿಸುತ್ತೀರಿ ಆದ್ದರಿಂದ ನಿದ್ರೆ ಆಳವಾದ ನಿದ್ರೆ ನಿಮಗೆ ಸಾಧ್ಯವಾದರೆ ಬೆಳಿಗ್ಗೆ ಎದ್ದೇಳಿ ನಲ್ವತ್ತೈದು ನಿಮಿಷಗಳ ಕಾಲ ಜಾಗಿಂಗ್ ಮಾಡಿ ಅಥವಾ ನಿಮಗೆ ಬೇಕಾದುದನ್ನು ಮಾಡಿ ನಂತರ ನೀವು ಸದೃಢರಾಗಿರುತ್ತೀರಿ ಇದಕ್ಕೆ ಕೆಲವರು ಯೋಗ ಅಥವಾ ಧ್ಯಾನ ಅಥವಾ ಶಾಂತಿಯುತ ಸ್ಥಳಕ್ಕೆ ಹೋಗುವಂತಹ ಯಾವುದೇ ರೀತಿಯ ಆಧ್ಯಾತ್ಮಿಕ ಅನುಭವವನ್ನು ಸೇರಿಸುತ್ತಾರೆ ಕೆಲವರಿಗೆ ಶಾಂತಿಯುತ ಸ್ಥಳವು ದೇವಾಲಯ ಅಥವಾ ಚರ್ಚ್ ಅಥವಾ ಮಸೀದಿಯಾಗಿರಬಹುದು ಕೆಲವರಿಗೆ ಸುಮ್ಮನೆ ಕುಳಿತು ನಂತರ ವಿಶ್ರಾಂತಿ ಪಡೆಯುವಂತಹ ಅತ್ಯಂತ ಶಾಂತವಾದ ನೈಸರ್ಗಿಕ ವಾತಾವರಣವಾಗಿರಬಹುದು ನದಿಯ ಮುಂದೆ ಕುಳಿತು ಸಮುದ್ರದ ಸುತ್ತಲೂ ನಡೆಯುತ್ತಾ ಇರುವುದು ಶಾಂತಿಯುತ ಸ್ಥಳವಾಗಿರಬಹುದು ಆದ್ದರಿಂದ ಸಮುದ್ರದ ಸುತ್ತಲೂ ನಡೆಯುವುದು ಉದಾಹರಣೆಗೆ ನೀವು ಕರಾವಳಿ ಪ್ರದೇಶಗಳ ಬಳಿ ವಾಸಿಸುತ್ತಿದ್ದರೆ ಮುಂಜಾನೆ ಇದು ನಿಮಗೆ ಸಾಕಷ್ಟು ಶಾಂತಗೊಳಿಸುವ ಪರಿಣಾಮಗಳನ್ನು ನೀಡುತ್ತದೆ ವೈದ್ಯಕೀಯವಾಗಿ ಸಾಬೀತಾಗಿರುವುದು ಏನೆಂದರೆ ನಮ್ಮ ಮೆದುಳು ಸ್ವತಃ ಅಲೆಗಳೊಂದಿಗೆ ಶಬ್ದ ಮತ್ತು ನಂತರ ನೀವು ನೋಡುವ ದೃಷ್ಟಿಯೊಂದಿಗೆ ಹೊಂದಿಕೊಳ್ಳುತ್ತದೆ ಇದು ವಾಸ್ತವವಾಗಿ ಒಂದು ರೀತಿಯ ಹಿತವಾದ ಪರಿಣಾಮವನ್ನು ಹೊಂದಿದೆ ನಿಮ್ಮ ನಿದ್ರೆಯನ್ನು ನಿಯಂತ್ರಿಸಿದ ನಂತರ ನೀವು ಮಾಡಬೇಕಾದ ಮುಂದಿನ ಕೆಲಸ ನಿತ್ಯವೂ ವ್ಯಾಯಾಮ ಅಂದರೆ ವಿಧಾನವು ಒಂದು ಆಚರಣೆಯಾಗಿ ಪರಿಣಮಿಸುತ್ತದೆ ಮುಂದಿನ ವಿಷಯವೆಂದರೆ ಸಮಯಕ್ಕೆ ಸರಿಯಾಗಿ ಆರೋಗ್ಯಕರ ಆಹಾರವನ್ನು ಸೇವಿಸುವುದು ಆದ್ದರಿಂದ ಸಾಮಾನ್ಯ ಮಾತುಗಳ ಪ್ರಕಾರ ನೀವು ನಿಮ್ಮ ಬೆಳಗಿನ ಉಪಾಹಾರವನ್ನು ತಿನ್ನಬೇಕು ಮತ್ತು ಅದು ಕಡ್ಡಾಯವಾಗಿದೆ ಮತ್ತು ಅವರು ಹೇಳಿದಂತೆ ನೀವು ಅದನ್ನು ರಾಜಕುಮಾರನಂತೆ ತಿನ್ನಲು ಸಾಧ್ಯವಾಗಬೇಕು ಆದ್ದರಿಂದ ನೀವು ಹೆಚ್ಚು ತಿನ್ನಬೇಕು ನಂತರ ಮಧ್ಯಾಹ್ನದ ಊಟವನ್ನು ಮಿತವಾಗಿ ಮಾಡಿ ತದನಂತರ ಅವರು ಹೇಳುವಂತೆ ನೀವು ಊಟಕ್ಕೆ ಬಂದಾಗ ನೀವು ಭಿಕ್ಷುಕನಂತೆ ತಿನ್ನುತ್ತೀರಿ ನೀವು ಹೇಗೆ ಎಂದರೆ ಯಾರ ಬಳಿಯೂ ಹಣವೇ ಇಲ್ಲವೇನೋ ಎಂಬ ರೀತಿ ತಿನ್ನುತ್ತೀರಿ ನಂತರ ಅದನ್ನು ಸಂಜೆ 6 ರಿಂದ 7 ರೊಳಗೆ ಮುಗಿಸಲು ಪ್ರಯತ್ನಿಸಿ ಮತ್ತು ನಂತರ ನೀವು ಮಲಗುವ ಮೊದಲು ಸ್ವಲ್ಪ ಅಂತರವನ್ನು ನೀಡಿ ಈಗ ನೀವು ಇದನ್ನು ನಿಯಂತ್ರಿಸಲು ಸಾಧ್ಯವಾದರೆ ಯಾವುದೇ ರೀತಿಯ ಒತ್ತಡವನ್ನು ಸಂಪೂರ್ಣವಾಗಿ ನಿಯಂತ್ರಿಸಲು ಇದು ನಿಮಗೆ ಸಹಾಯ ಮಾಡುತ್ತದೆ ಈಗ ಹೆಚ್ಚಿನ ಸಮಯಗಳಲ್ಲಿ ಏನಾಗುತ್ತದೆಯೆಂದರೆ ನಿಮ್ಮ ಕೆಲಸವು ನಿಮ್ಮ ನಿದ್ದೆಯೊಳಗೆ ನುಗ್ಗುತ್ತದೆ ನಿಮ್ಮ ಕೆಲಸವು ನಿಮ್ಮ ನಿಯಮಿತ ಆಹಾರ ಪದ್ಧತಿಯ ಮೇಲೆ ಪರಿಣಾಮ ಬೀರುತ್ತದೆ ನಿಮ್ಮ ಕುಟುಂಬದ ಒತ್ತಡವು ನಿಮ್ಮ ವ್ಯಾಯಾಮದ ಮೇಲೆ ಪರಿಣಾಮ ಬೀರುತ್ತದೆ ಈಗ ನೀವು ಸಮತೋಲನವನ್ನು ಕಳೆದುಕೊಳ್ಳುವ ಕ್ಷಣ ವ್ಯಾಯಾಮ ಹೋಗಿದೆ ನಿದ್ರೆ ನಿದ್ರೆಯು ಸಹ ಹೋಗಿದೆ ತದನಂತರ ಯೋಗ ಅಥವಾ ಧ್ಯಾನಕ್ಕೆ ಸಂಬಂಧಿಸಿದ ಯಾವುದೇ ರೀತಿಯ ಚಟುವಟಿಕೆಯು ಸಂಪೂರ್ಣವಾಗಿ ನಾಶವಾಗಿದೆ ಮತ್ತು ನೀವು ಸಮಯಕ್ಕೆ ಸರಿಯಾಗಿ ತಿನ್ನಲು ಸಾಧ್ಯವಾಗದ ಕಾರಣ ಆರೋಗ್ಯಕರ ಆಹಾರವನ್ನು ಸೇವಿಸುವುದು ಕಳೆದುಹೋಗಿದೆ ಆದ್ದರಿಂದ ನೀವು ರಸ್ತೆಯಲ್ಲಿ ಲಭ್ಯವಿರುವ ಜಂಕ್ ಆಹಾರವನ್ನು ಸೇವಿಸುತ್ತೀರಿ ಆದ್ದರಿಂದ ನೀವು ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತೀರಿ ನೀವು ಈ ಕೆಟ್ಟ ಅಭ್ಯಾಸಗಳನ್ನ ತಡೆದರೆ ಎಲ್ಲವೂ ಸರಿ ಹೋಗಬಹುದು ತಿನ್ನಿ ಮಲಗಿ ನಂತರ ವ್ಯಾಯಾಮ ಮಾಡಿ ಇದನ್ನು ಮೀರಿದರೆ ನೀವು ನಿಜವಾಗಿಯೂ ಒತ್ತಡಕ್ಕೆ ಕೊಡುಗೆ ನೀಡುತ್ತಿದ್ದೀರಿ ಆದ್ದರಿಂದ ಅದನ್ನು ಮಾಡಬೇಡಿ ನಂತರ ಜಾಗರೂಕರಾಗಿರಿ ಉದಾಹರಣೆಗೆ ನೀವು ಸ್ನಾನ ಮಾಡುತ್ತಿದ್ದರೆ ಅಥವಾ ಚಹಾ ಸಿಪ್ ಮಾಡುತ್ತಿದ್ದರೆ ನೀವು ಜಾಗರೂಕರಾಗಿರಬೇಕು ಈಗ ಅದರ ಅರ್ಥವೇನು ಉದಾಹರಣೆಗೆ ನಾವು ಮೈಂಡ್ ಫುಲ್ ನೆಸ್ ಎಂದು ಹೇಳುತ್ತೇವೆ ಆದ್ದರಿಂದ ಮೈಂಡ್ ಫುಲ್ ನೆಸ್ ಎಂದರೆ ನೀವು ಏನು ಮಾಡುತ್ತಿದ್ದೀರಿ ಎಂಬುದಕ್ಕೆ ನೀವು ಸಂಪೂರ್ಣವಾಗಿ ಬದ್ಧರಾಗಿದ್ದೀರಿ ನೀವು ಸ್ನಾನ ಮಾಡುವಾಗ ಸಹ ಇದನ್ನು ಅನ್ವಯಿಸಿ ನಿಮ್ಮ ದೇಹದ ಮೇಲೆ ಸ್ನಾನದ ಮೂಲಕ ಚಿಮುಕಿಸಲಾಗುತ್ತಿರುವ ನೀರಿಗೆ ಸಂಪೂರ್ಣವಾಗಿ ಜೀವಂತವಾಗಿರಿ ನೀವು ಚಹಾವನ್ನು ಕುಡಿದಾಗಲೂ ನಿಮ್ಮ ಇಡೀ ಮನಸ್ಸು ಅದರ ಚಹಾ ಪರಿಮಳವನ್ನು ಆನಂದಿಸುತ್ತಿದೆ ಮತ್ತು ನಂತರ ಓಹ್ ನಾನು ಇಂದು ಏನು ಮಾಡಬೇಕು ಎಂದು ಯೋಚಿಸುವ ಬದಲು ಚಹಾದ ರುಚಿಯನ್ನು ಆನಂದಿಸುತ್ತಿದ್ದೇನೆ ಅಲ್ಲಿ ನನಗಾಗಿ ಏನು ಕಾಯುತ್ತಿದೆ ಆದ್ದರಿಂದ ಎಲ್ಲವನ್ನೂ ಯೋಚಿಸಬೇಡಿ ಗಮನ ಕೇಂದ್ರೀಕರಿಸಿ ಜಾಗರೂಕರಾಗಿರಿ ನೀವು ಮಾಡುತ್ತಿರುವ ಕೆಲಸವು ತುಂಬಾ ಸಣ್ಣ ವಿಷಯವಾಗಿದ್ದರೂ ಅದನ್ನು ಸಂಪೂರ್ಣವಾಗಿ ಮಾಡಿ ನೀರು ಕುಡಿಯುವುದನ್ನು ಸಹ ಆನಂದಿಸಿ ಕುಡಿಯಿರಿ ಒತ್ತಡವನ್ನು ನಿಯಂತ್ರಿಸಲು ನಿಮಗೆ ಸಹಾಯ ಮಾಡುವ ಮುಂದಿನ ವಿಷಯವೆಂದರೆ ನೀವು ಕೆಲಸವನ್ನು ಯೋಜಿಸಬೇಕು ಮತ್ತು ನಂತರ ಯೋಜನೆಯನ್ನು ಕಾರ್ಯಗತಗೊಳಿಸಿಬೇಕು ಹೀಗಾಗಿ ನಿಮ್ಮ ಒತ್ತಡವನ್ನು ತಡೆಯಲು ಕೆಲಸವನ್ನು ಯೋಜಿಸದ ಹೊರತು ಮತ್ತು ನಂತರ ಕೆಲಸ ಮಾಡಲು ಪ್ರಯತ್ನಿಸದೆ ಯೋಜನೆಯನ್ನು ಸಮಯಕ್ಕೆ ಸರಿಯಾಗಿ ಕಾರ್ಯಗತಗೊಳಿಸದೆ ಸಾಧ್ಯವಿಲ್ಲ ನೀವು ನಿಜವಾಗಿ ಹೇಗೆ ಈ ಕಾರ್ಯ ಯೋಜನೆ ನಿಯಂತ್ರಿಸಬಹುದು ಎಂಬುದರ ಕುರಿತು ಮುಂಬರುವ ಉಪನ್ಯಾಸಗಳಲ್ಲಿ ನಾನು ಇದರ ಬಗ್ಗೆ ಹೆಚ್ಚು ಮಾತನಾಡುತ್ತೇನೆ ಮತ್ತು ನಂತರ ನೀವು ಒತ್ತಡಕ್ಕೆ ಒಳಗಾಗದೆ ನಿಮ್ಮ ಗುರಿಗಳನ್ನು ಹೇಗೆ ಸಾಧಿಸಬಹುದು ಆದರೆ ಈ ಹಂತದಲ್ಲಿ ನೀವು ತಿಳಿಯಬೇಕಾಗಿರುವುದು ಇಷ್ಟೇ ನೀವು ಬೇಕಾಗಿರುವುದು ಗಡುವಿನ ಮೊದಲು ಮುಗಿಸುತ್ತೀರಿ ಎಂದು ತದನಂತರ ಸ್ವಲ್ಪ ಬಿಡುವಿನ ಸಮಯವನ್ನು ಹೊಂದಿರುತ್ತೀರಿ ತದನಂತರ ಕೆಲಸದಿಂದ ವಿರಾಮ ತೆಗೆದುಕೊಳ್ಳುತ್ತೀರಿ ಕೆಲವೊಮ್ಮೆ ನಿರಂತರವಾಗಿ ಕೆಲಸ ಮಾಡಬೇಡಿ ವಿರಾಮ ತೆಗೆದುಕೊಳ್ಳಿ ಕೇವಲ ಒಂದು ಕಪ್ ಚಹಾ ಕುಡಿಯಲು ಹೊರಗೆ ಹೋಗಿ ನಿಮ್ಮ ಸ್ನೇಹಿತ ನಿಮ್ಮ ಸಹೋದ್ಯೋಗಿಯೊಂದಿಗೆ ಮಾತನಾಡಿ ಅಥವಾ ನೀವು 23 ವರ್ಷಗಳಿಂದ ಯಾವುದೇ ರಜೆ ತೆಗೆದುಕೊಳ್ಳದೆ ನಿರಂತರವಾಗಿ ಕೆಲಸ ಮಾಡುತ್ತಿದ್ದರೂ ಸಹ ಯಾವುದೇ ವೃತ್ತಿಯಲ್ಲಿ ಇರಲಿ ನೀವು ಕೆಲಸದಿಂದ ಸುದೀರ್ಘ ವಿರಾಮ ತೆಗೆದುಕೊಳ್ಳುವ ಸಮಯ ಇದು ಆದ್ದರಿಂದ ಕೆಲವು ಪರ್ವತಗಳಿಗೆ ಹೋಗಿ ಉದಾಹರಣೆಗೆ ಭಾರತದಲ್ಲಿ ನೀವು ಹಿಮಾಲಯಕ್ಕೆ ಹೋಗಬಹುದು ಕೇವಲ ಉಸಿರಾಡಿ ಕೇವಲ ಅನುಭವಿಸಿ ಕೇವಲ ಪರ್ವತವನ್ನು ಅನುಭವಿಸಿ ಅದು ನಿಮಗೆ ಒಂದು ರೀತಿಯ ಉಲ್ಲಾಸದ ಭಾವನೆ ನೀಡುತ್ತದೆ ಹಿಮವನ್ನು ನೋಡುವುದೂ ಸಹ ಇದು ಒಂದು ರೀತಿಯ ಉತ್ತೇಜಕ ಅನುಭವ ಎಂದು ಅವರು ಹೇಳುತ್ತಾರೆ ನಿಮ್ಮ ಕೆಲಸದಿಂದ ವಿರಾಮ ತೆಗೆದುಕೊಳ್ಳಿ ಅದು ಮತ್ತೊಮ್ಮೆ ಮುಖ್ಯವಾಗಿದೆ ಈಗ ತ್ವರಿತ ಪರಿಹಾರಕ್ಕಾಗಿ ನೀವು ಒತ್ತಡದಿಂದ ತ್ವರಿತವಾಗಿ ಪರಿಹಾರವನ್ನು ಪಡೆಯಲು ಬಯಸಿದರೆ ಅವರು ಏನು ಹೇಳುತ್ತಾರೆಂದರೆ ನೀವು ಸ್ನಾನ ಮಾಡಬಹುದಾದಂತಹ ಕೆಲವು ಸಣ್ಣ ವಿಷಯಗಳಿವೆ ಕೆಲವರು ಬಿಸಿ ನೀರಿನ ಸ್ನಾನವನ್ನು ಇಷ್ಟಪಡುತ್ತಾರೆ ವಿಶೇಷವಾಗಿ ಚಳಿಗಾಲದಲ್ಲಿ ಅಥವಾ ತಂಪಾದ ನೀರಿನ ಸ್ನಾನವನ್ನು ಕೆಲವರು ಇಷ್ಟಪಡುತ್ತಾರೆ ಆದ್ದರಿಂದ ಅದು ಏನೇ ಇರಲಿ ಅದು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಆದರೆ ನೀವು ಸ್ನಾನವನ್ನು ಆನಂದಿಸಬೇಕು ನೀವು ಜಾಗರೂಕರಾಗಿರಬೇಕು ನಿಮ್ಮ ಸ್ನೇಹಿತನೊಂದಿಗೆ ಮಾತನಾಡುವುದು ನೀವು ಸ್ವಲ್ಪ ಸಮಯದವರೆಗೆ ಸಂಪರ್ಕವನ್ನು ಕಳೆದುಕೊಳ್ಳುವ ಒಬ್ಬ ಅತ್ಯಂತ ಆಪ್ತ ಸ್ನೇಹಿತನಿಗೆ ಕರೆ ಮಾಡಿ ಮಾತನಾಡುವುದು ಮತ್ತು ಸ್ನೇಹಿತನನ್ನು ಅಚ್ಚರಿಗೊಳಿಸುವುದು ಮತ್ತು ಅದನ್ನು ಸ್ನೇಹಿತನೊಂದಿಗೆ ಈ ನಿರ್ದಿಷ್ಟ ಕಾರಣಕ್ಕಾಗಿ ನೀವು ಒತ್ತಡಕ್ಕೊಳಗಾಗಿದ್ದೀರಿ ಎಂದು ಹಂಚಿಕೊಳ್ಳುವುದು ಓಹ್ ಸ್ನೇಹಿತನು ನಿಮಗೆ ಅನೇಕ ವಿಷಯಗಳನ್ನು ಹೇಳುತ್ತಾನೆ ಮತ್ತು ಓಹ್ ನೀವು ಅಂತಹ ಸಂಪನ್ಮೂಲ ವ್ಯಕ್ತಿ ಮತ್ತು ನೀವು ಅದರ ಬಗ್ಗೆ ಚಿಂತಿಸಬಾರದು ಎಂದು ನಿಮಗೆ ತಿಳಿಸುತ್ತಾನೆ ಹಾಗಾದರೆ ಆ ಆಶ್ವಾಸನೆಯು ನಿಮಗೆ ಮತ್ತೊಮ್ಮೆ ಚೈತನ್ಯವನ್ನು ನೀಡುತ್ತದೆ ಮತ್ತು ನಿಮ್ಮ ಕೆಲಸಕ್ಕೆ ಹಿಂದಿರುಗಿ ನೀವು ಕೋಣೆಯೊಳಗೆ ಇದ್ದರೂ ಹೊರಬನ್ನಿ ನೈಸರ್ಗಿಕ ಪರಿಸರದಲ್ಲಿ ನಡೆಯಿರಿ ಒಂದು ಹುಲ್ಲುಗಾವಲು ಸ್ಥಳವಿದೆ ಹೋಗಿ ಹುಲ್ಲುಗಾವಲಿನಲ್ಲಿ ಸ್ವಲ್ಪ ನಡೆಯಿರಿ ಅದು ಒತ್ತಡವನ್ನು ಕಡಿಮೆ ಮಾಡುತ್ತದೆ ನಿಮ್ಮ ನೆಚ್ಚಿನ ಸಂಗೀತವನ್ನು ಕೇಳುವುದು ಅಥವಾ ಒತ್ತಡವನ್ನು ಕಡಿಮೆ ಮಾಡುವ ಯಾವುದೇ ಹಿತವಾದ ಸಂಗೀತವನ್ನು ಕೇಳುವುದು ಏಕೆ ಸಂಗೀತವು ನಿಮ್ಮ ಎಲ್ಲಾ ಇಂದ್ರಿಯಗಳನ್ನು ಆಕರ್ಷಿಸುತ್ತದೆಯಾದ್ದರಿಂದ ಅದು ನಿಮ್ಮ ಭಾವನೆಯನ್ನು ಆಕರ್ಷಿಸುತ್ತದೆ ಅದು ನಿಮ್ಮ ಆತ್ಮವನ್ನೂ ಸ್ಪರ್ಶಿಸುತ್ತದೆ ತದನಂತರ ಇಲ್ಲಿ ನೀವು ಯಾವ ರೀತಿಯ ಸಂಗೀತ ಇರಬೇಕು ಎಂದು ನನ್ನನ್ನು ಕೇಳಿದರೆ ನಾನು ನಿಮ್ಮ ನೆಚ್ಚಿನ ಸಂಗೀತವೆಂದು ಮಾತ್ರ ಹೇಳುತ್ತೇನೆ ನಿಮ್ಮಲ್ಲಿ ಕೆಲವರು ಕೆಲವು ನೆಚ್ಚಿನ ಗಾಯಕರನ್ನು ಇಷ್ಟಪಡಬಹುದು ನಿಮ್ಮ ನೆಚ್ಚಿನ ಗಾಯಕರನ್ನು ಆಯ್ಕೆ ಮಾಡಿಕೊಳ್ಳಿ ಕೆಲವರು ಕೆಲವು ಗಝಲ್ಗಳನ್ನು ಇಷ್ಟಪಡುತ್ತಾರೆ ಆದರೆ ಕೆಲವರು ರಾಕ್ ಸಂಗೀತವನ್ನು ಆನಂದಿಸುತ್ತಾರೆ ನಿಮ್ಮ ನೆಚ್ಚಿನ ಅತ್ಯಂತ ಜನಪ್ರಿಯವಾದವುಗಳನ್ನು ಆಲಿಸಿ ನಂತರ ಕೆಲವು ಬಾರಿ ತ್ವರಿತವಾದ ಕೆಲಸಕ್ಕಾಗಿ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಆದ್ದರಿಂದ ಆಳವಾಗಿ ಉಸಿರಾಡಿ ಮತ್ತು ಹೊರಬಿಡಿ ವಿಶೇಷವಾಗಿ ಅವರು ಭಾಷಣಕ್ಕೆ ಹೋಗುವ ಮೊದಲು ಸಂದರ್ಶನವನ್ನು ನೀಡುವ ಮೊದಲು ಹೀಗೆ ಮಾಡಿ ಎಂದು ಹೇಳುತ್ತಾರೆ ಆದ್ದರಿಂದ ಈ ಆಳವಾದ ಉಸಿರಾಟ ಅಥವಾ ನಿಮ್ಮ ಮ್ಯಾನೇಜರ್ ಸಹ ನಿಮ್ಮನ್ನು ಹೊರಗೆ ಕೂಗಲು ಕರೆ ಮಾಡಿದ್ದಾರೆ ಸ್ವಲ್ಪ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಇದು ನಿಮಗೆ ಸಹಾಯ ಮಾಡುತ್ತದೆ ಕೆಲವು ಜನರಿಗೆ ನೆಚ್ಚಿನ ಚಲನಚಿತ್ರವನ್ನು ನೋಡುವುದು ಅದು ಒತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಇತರ ಅನೇಕರಿಗೆ ನೆಚ್ಚಿನ ಕಾದಂಬರಿಯನ್ನು ಓದುವುದು ಅಥವಾ ಪುಸ್ತಕಗಳಲ್ಲಿ ಪ್ರೇರೇಪಿಸುವ ಪುಟಗಳನ್ನು ಓದುವುದು ಆದ್ದರಿಂದ ಕೆಲವರು ಬೈಬಲ್ ಕುರಾನ್ ಅಥವಾ ಗೀತಾದಂತಹ ಧಾರ್ಮಿಕ ಲಿಪಿಗಳಿಗೆ ಸಹ ಹೋಗುತ್ತಾರೆ ಇದರಿಂದ ಅವರು ಅದನ್ನು ನೋಡಬಹುದು ಕೆಲವರು ದೇವಾಲಯ ಅಥವಾ ಮಸೀದಿ ಅಥವಾ ಚರ್ಚ್ಗೆ ಹೋಗುತ್ತಾರೆ ಕೆಲವರಿಗೆ ಮಾಲ್ನಲ್ಲಿ ಶಾಪಿಂಗ್ ಮಾಡಲು ಹೋಗುವುದೂ ಸಹ ಒತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ಕೆಲವರು ಒಳ್ಳೆಯ ಆಹಾರವನ್ನು ತಿನ್ನುವುದನ್ನು ಆನಂದಿಸುತ್ತಾರೆ ಕೊನೆಯದಾಗಿ ಕನಿಷ್ಠವಲ್ಲದ್ದು ಅದುವೇ ನಗುವುದು ಆದ್ದರಿಂದ ಅದು ನಿಜವಾಗಿಯೂ ನಿಮಗೆ ಒತ್ತಡದಿಂದ ಸಾಕಷ್ಟು ವಿಶ್ರಾಂತಿಯನ್ನು ನೀಡುತ್ತದೆ ನಿಮ್ಮ ನೆಚ್ಚಿನ ಕಾಮಿಕ್ ಚಲನಚಿತ್ರಗಳನ್ನು ಅಥವಾ ಓದುವ ಯಾವುದೇ ಕಾಮಿಕ್ ಪುಸ್ತಕಗಳನ್ನು ಸಹ ನೋಡಿ ಅದು ನಿಮಗೆ ಸಹಾಯ ಮಾಡುತ್ತದೆ ಈಗ ಅಂತಿಮವಾಗಿ ನೀವು ಒತ್ತಡವನ್ನು ನಿಭಾಯಿಸುವಲ್ಲಿ ಪರಿಣತರಾಗಬೇಕೆಂದು ನಾನು ಸೂಚಿಸುತ್ತೇನೆ ಮೊದಲು ಅಂತರ್ವ್ಯಕ್ತೀಯ ಮಟ್ಟದಲ್ಲಿ ಮತ್ತು ನಂತರ ಆರೋಗ್ಯಕರ ಅಭ್ಯಾಸಗಳನ್ನು ಕಾಪಾಡಿಕೊಳ್ಳುವ ಮೂಲಕ ಒತ್ತಡವನ್ನು ಕರಗತ ಮಾಡಿಕೊಳ್ಳಿ ಆದರೆ ನಂತರ ಇಂಟ್ರಾಪರ್ಸನಲ್ ಮತ್ತು ನಂತರ ಇಂಟರ್ ಗ್ರೂಪ್ ಸ್ಟ್ರೆಸ್ ಮಟ್ಟಕ್ಕೆ ಹೋಗಿ ಒತ್ತಡದಲ್ಲಿರುವ ಜನರನ್ನು ಗುರುತಿಸಿ ಹೋಗಿ ಅವರಿಗೆ ಸಹಾಯ ಮಾಡಿ ಸಲಹೆಗಳನ್ನು ನೀಡಿ ಅವರಿಗೆ ಹಾಸ್ಯಗಳನ್ನು ಹೇಳಿ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ ಅವರೊಂದಿಗೆ ಮಾತನಾಡುವಂತೆ ಮಾಡಿ ಅವರನ್ನು ನಗುವಂತೆ ಮಾಡಿ ಮತ್ತು ಕೊನೆಯ ತೀರ್ಮಾನದ ಆಲೋಚನೆಯಾಗಿ ನಾನು ಇದನ್ನು ತರಬೇತುದಾರರಾದ ಈ ಶೆರಿಕಾ ಡಾನ್ ಸ್ಟನ್ ನಿಂದ ಹಂಚಿಕೊಳ್ಳಲು ಬಯಸುತ್ತೇನೆ ಅವರು ಹೇಳೋದೇನೆಂದರೆ ಒತ್ತಡ ನಿರ್ವಹಣೆಯು ನಿಜವಾಗಿ ಜೀವನ ನಿರ್ವಹಣೆಯಾಗಿದೆ ನೀವು ನಿಮ್ಮ ಒತ್ತಡದ ಮೇಲೆ ನಿಯಂತ್ರಣವನ್ನು ತೆಗೆದುಕೊಂಡರೆ ನಿಮ್ಮ ಜೀವನವು ನಿಮಗೆ ಕೃತಜ್ಞತೆ ಸಲ್ಲಿಸುತ್ತದೆ ಇದನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಒತ್ತಡವನ್ನು ನಿಯಂತ್ರಿಸಲು ನೀವು ಈ ಸಲಹೆಗಳನ್ನು ಬಳಸುತ್ತೀರಿ ಮತ್ತು ಬಹಳ ಕೃತಜ್ಞತೆಯ ಜೀವನವನ್ನು ನಡೆಸುತ್ತೀರಿ ಎಂದು ನಾನು ಭಾವಿಸುತ್ತೇನೆ ವಂದನೆಗಳು